ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಈ ಕೋರ್ಸ್ಗೆ ಮತ್ತೆ ಸ್ವಾಗತ ಕಳೆದ 3 ವಾರಗಳಿಂದ ನೀವು ಈ ಕೋರ್ಸ್ ಅನ್ನು ಆನಂದಿಸುತ್ತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನಾವು ಈ ಕೋರ್ಸ್ನ ನಾಲ್ಕನೇ ವಾರದಲ್ಲಿದ್ದೇವೆ ಮತ್ತು ಈ ವಾರ ನಾನು ಸಂವಹನ ಕೌಶಲ್ಯಗಳು ಮತ್ತು ನಂತರ ಅದಕ್ಕೆ ಸಂಬಂಧಿಸಿದ ನಾಲ್ಕು ಪ್ರಮುಖ ಕೌಶಲ್ಯಗಳ ಬಗ್ಗೆ ಮಾತನಾಡಲಿದ್ದೇನೆ ವಾಸ್ತವವಾಗಿ ಜನರು ಸಂವಹನ ಕೌಶಲ್ಯಗಳು ಮತ್ತು ಮೃದು ಕೌಶಲ್ಯಗಳು ಒಂದೇ ಆಗಿರುತ್ತವೆ ಅಂತ ತಪ್ಪು ಕಲ್ಪನೆ ಇರುತ್ತದೆ ಆದರೆ ನೀವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಸಂವಹನ ಕೌಶಲ್ಯಗಳು ವಾಸ್ತವವಾಗಿ ಮೃದು ಕೌಶಲ್ಯಗಳ ಪ್ರಮುಖ ಅವಿಭಾಜ್ಯ ಅಂಗವಾಗಿದೆ ಅಥವಾ ನೀವು ಅದನ್ನು ಸಂವಹನ ಕೌಶಲ್ಯಗಳ ಸಾಮಾನ್ಯವಾಗಿ ಕಡೆಗಣಿಸುವ ಸಂವಹನ ಜೊತೆಗೆ ಅಥವಾ ಕಾಣೆಯಾದ ಭಾಗವಾಗಿ ನೋಡಬಹುದು ಆದ್ದರಿಂದ ಅದು ಮೃದು ಕೌಶಲ್ಯಗಳಿಗೆ ಸಮನಾಗಿರುತ್ತದೆ ಆದರೆ ಮೃದು ಕೌಶಲ್ಯಗಳು ಒಂದು ದೊಡ್ಡ ಸೆಟ್ ಮತ್ತು ನಂತರ ಉಪವಿಭಾಗ ಆದರೆ ಇದು ತುಂಬಾ ಮುಖ್ಯವಾಗಿದೆ ನಾವು ಸಂವಹನ ಕೌಶಲ್ಯ ಎಂದು ಕರೆಯುತ್ತೇವೆ ಆದರೆ ನಾನು ಪ್ರಾರಂಭಿಸುವ ಮೊದಲು ನಾವು ಕಳೆದ ಉಪನ್ಯಾಸದಲ್ಲಿ ಏನು ಮಾಡಿದ್ದೇವೆ ಎಂಬುದನ್ನು ತ್ವರಿತವಾಗಿ ಮರುಪರಿಶೀಲಿಸೋಣ ಕೆಟ್ಟ ಅಭ್ಯಾಸಗಳನ್ನು ಹೇಗೆ ತೊಡೆದು ಹಾಕಬಹುದು ಮತ್ತು ಒಳ್ಳೆಯ ಅಭ್ಯಾಸಗಳನ್ನು ಹೇಗೆ ರೂಪಿಸಬಹುದು ಎಂಬುದನ್ನು ಎತ್ತಿ ತೋರಿಸುವ ಮೂಲಕ ಕಳೆದ ಉಪನ್ಯಾಸವನ್ನು ಮುಕ್ತಾಯಗೊಳಿಸಿದ್ದೇನೆ ಕಳೆದ ವಾರ ಪೂರ್ತಿ ಅಭ್ಯಾಸಗಳು ಮತ್ತು ನಿಮ್ಮ ಕೆಟ್ಟ ಅಭ್ಯಾಸಗಳ ಬಗ್ಗೆ ನೀವು ಗಮನ ಹರಿಸುತ್ತಿದ್ದೀರಿ ಅವುಗಳನ್ನು ತೊಡೆದುಹಾಕಲು ಪ್ರಯತ್ನಿಸುತ್ತಿದ್ದೀರಿ ಮತ್ತು ಅದನ್ನು ಉತ್ತಮ ಅಭ್ಯಾಸಗಳೊಂದಿಗೆ ಬದಲಾಯಿಸಲು ಪ್ರಯತ್ನಿಸುತ್ತಿದ್ದೀರಿ ಎಂದು ಭಾವಿಸುತ್ತೇವೆ ನೀವು ಕೆಟ್ಟ ಅಭ್ಯಾಸಗಳನ್ನು ತೊಡೆದುಹಾಕಲು ಬಯಸಿದರೆ ನೀವು ಅದನ್ನು ಪ್ರಾರಂಭಿಸಿದ ರೀತಿಯನ್ನು ನಿಲ್ಲಿಸಬಹುದು ಎಂದು ನಾನು ಸಲಹೆ ನೀಡಿದ್ದೇನೆ ಹಾಗಾದರೆ ಕೆಟ್ಟ ಅಭ್ಯಾಸಗಳನ್ನು ತೊಡೆದುಹಾಕುವುದನ್ನು ನೀವು ಹೇಗೆ ನಿಲ್ಲಿಸುತ್ತೀರಿ ನೀವು ಅದನ್ನು ಹೇಗೆ ಪ್ರಾರಂಭಿಸಿದ್ದೀರಿ ಮತ್ತು ನಂತರ ನೀವು ಅದನ್ನು ತೊಡೆದುಕೊಂಡಿದ್ದೀರಿ ಎಂಬುದರ ಬಗ್ಗೆ ಯೋಚಿಸಿ ನೀವು ಅದನ್ನು ಹೇಗೆ ಪ್ರಾರಂಭಿಸಿದ್ದೀರಿ ನೀವು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಿದ್ದೀರಿ ನೀವು ಸಣ್ಣ ಬಿಟ್ಗಳಲ್ಲಿ ಪ್ರಾರಂಭಿಸಿದ್ದೀರಿ ಆದ್ದರಿಂದ ನೀವು ಆವರ್ತನವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತೀರಿ ನೀವು ಕೆಟ್ಟ ಅಭ್ಯಾಸವನ್ನು ಎಷ್ಟು ಬಾರಿ ಬಳಸುತ್ತಿದ್ದೀರಿ ತದನಂತರ ಅಂತರವನ್ನು ಹೆಚ್ಚಿಸಲು ಪ್ರಯತ್ನಿಸಿ ಆದ್ದರಿಂದ ನಾನು ಧೂಮಪಾನದ ಉದಾಹರಣೆಯನ್ನು ನೀಡುತ್ತಿದ್ದೆ ನೀವು ಧೂಮಪಾನ ಮಾಡುವ ಚಟವನ್ನು ಹೊಂದಿದ್ದರೆ ಅದು ಚೈನ್ ಸ್ಮೋಕರ್ ಆಗಿ ಆದ್ದರಿಂದ ಪ್ರಮಾಣವನ್ನು ಕಡಿಮೆ ಮಾಡಿ ತದನಂತರ ಪ್ರತಿದಿನದ ಬದಲು ಇರುವ ಅಂತರವನ್ನು ಹೆಚ್ಚಿಸಿ ಅದನ್ನು ಪರ್ಯಾಯ ದಿನಗಳನ್ನಾಗಿ ಮಾಡಿ ಮತ್ತು ನಂತರ 2 ದಿನಗಳು 3 ದಿನಗಳು 5 ದಿನಗಳು ಒಂದು ವಾರದ ಅಂತರ ಮತ್ತು ಹೀಗೆ ಇನ್ನೊಂದು ವಿಷಯವೆಂದರೆ ನೀವು ಕೆಟ್ಟ ಅಭ್ಯಾಸವನ್ನು ಉತ್ತಮ ಅಭ್ಯಾಸದೊಂದಿಗೆ ಬದಲಾಯಿಸಲು ಪ್ರಯತ್ನಿಸಬೇಕು ಎಂದು ನಾನು ಹೈಲೈಟ್ ಮಾಡಿದ್ದೇನೆ ಮತ್ತು ಉತ್ತಮ ಅಭ್ಯಾಸಗಳನ್ನು ಹೇಗೆ ಅಭಿವೃದ್ಧಿಪಡಿಸುವುದು ಆದ್ದರಿಂದ ಉತ್ತಮ ಅಭ್ಯಾಸಗಳನ್ನು ಅಭ್ಯಾಸ ಮಾಡುವುದು ನಿಮ್ಮ ಮೆದುಳನ್ನು ಮುಕ್ತಗೊಳಿಸುತ್ತದೆ ಮತ್ತು ಮನಸ್ಸು ಯಾವುದೇ ಕೆಲಸವನ್ನು ಪೂರ್ಣಗೊಳಿಸದೆ ಬಿಡದಂತೆ ಸೂಚಿಸಿ ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಈ ಝೈಗಾರ್ನಿಕ್ ಪರಿಣಾಮದ ಬಗ್ಗೆ ನಿಮ್ಮೊಂದಿಗೆ ಮಾತನಾಡುತ್ತೇನೆ ಅಲ್ಲಿ ನೀವು ಏನನ್ನಾದರೂ ಪೂರ್ಣಗೊಳಿಸದೆ ಬಿಟ್ಟರೆ ಆಲೋಚನೆಗಳು ಬಂದು ನಿಮ್ಮನ್ನು ಕಾಡುತ್ತವೆ ಆದ್ದರಿಂದ ಅಪೂರ್ಣ ಕಾರ್ಯವು ನಿಮ್ಮ ಮೆದುಳಿನಲ್ಲಿ ಭಾರವಾಗಿರುತ್ತದೆ ಹೊಸ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸಲು ಮತ್ತು ನಿಮಗೆ ಕಡಿಮೆ ಸ್ಥಳಾವಕಾಶವನ್ನು ನೀಡುತ್ತದೆ ಒಳ್ಳೆಯ ಅಭ್ಯಾಸಗಳಿಗೆ ಸಂಬಂಧಿಸಿದಂತೆ ನಾನು ಸೂಚಿಸಿದ ಇನ್ನೊಂದು ಪ್ರಮುಖ ವಿಷಯವೆಂದರೆ ಮೊದಲು ಧಾರಾವಾಹಿ ವ್ಯಸನಿಗಳಾಗುವುದನ್ನು ತಪ್ಪಿಸಿ ನೀವು ಏನನ್ನಾದರೂ ಓದುತ್ತಿದ್ದೀರಾ ಅಥವಾ ನೀವು ನಿಜವಾಗಿಯೂ ಏನನ್ನಾದರೂ ನೋಡುತ್ತಿದ್ದೀರಾ ಇದು ಹೆಚ್ಚು ಅಪಾಯಕಾರಿಯಾಗಿದೆ ವಿಶೇಷವಾಗಿ ದೂರದರ್ಶನ ಧಾರಾವಾಹಿಗಳು ನಿಮ್ಮ ಸಮಯ ಮತ್ತು ನಿಮ್ಮ ಗಮನ ಸಾಮರ್ಥ್ಯದ ವಿಷಯದಲ್ಲಿ ನಿಮ್ಮನ್ನು ಕೊಲ್ಲುತ್ತವೆ ಏಕೆಂದರೆ ಅವು ನಿಮ್ಮ ಮೆದುಳಿನಲ್ಲಿ ಹೆಚ್ಚು ಸ್ಥಗಿತಗೊಳ್ಳುತ್ತವೆ ಝೈಗಾರ್ನಿಕ್ ಪರಿಣಾಮದ ಬಗ್ಗೆ ನಾವು ಚರ್ಚಿಸಿದ್ದಕ್ಕೆ ಧನ್ಯವಾದಗಳು ಮತ್ತು ನೀವು ಪೂರ್ಣಗೊಳ್ಳುವವರೆಗೆ ಅವು ನಿಮ್ಮನ್ನು ಬಿಡುವುದಿಲ್ಲ ಬಹುಶಃ ಎರಡು ವರ್ಷಗಳು ಮೂರು ವರ್ಷಗಳು ತೆಗೆದುಕೊಳ್ಳಬಹುದು ಮತ್ತು ನಂತರ ಅದು ಉಳಿಯುತ್ತದೆ ಈಗ ನಾನು ಕೊನೆಯ ಉಪನ್ಯಾಸದಲ್ಲಿ ಮಾತನಾಡಿದ ಇನ್ನೊಂದು ಪ್ರಮುಖ ಅಂಶವೆಂದರೆ ಒಳ್ಳೆಯ ಅಭ್ಯಾಸಗಳು ಮತ್ತು ಯಶಸ್ಸು ಬೇರ್ಪಡಿಸಲಾಗದವು ಯಶಸ್ಸಿನ ಅಭ್ಯಾಸಗಳನ್ನು ಬೆಳೆಸಲು ನೀವು ಮೊದಲು ಬಹಳಷ್ಟು ಒಳ್ಳೆಯ ಅಭ್ಯಾಸಗಳನ್ನು ಅಭ್ಯಾಸ ಮಾಡಬೇಕು ಎಂದು ನಾನು ಹೇಳಿದೆ ಈಗ ಒಳ್ಳೆಯ ಅಭ್ಯಾಸಗಳು ನಿಮ್ಮನ್ನು ಯಾವುದೇ ಉದ್ಯೋಗದಲ್ಲಿ ಅನಿವಾರ್ಯ ಮತ್ತು ಭರಿಸಲಾಗದವರನ್ನಾಗಿ ಮಾಡುತ್ತವೆ ಅತ್ಯಂತ ಯಶಸ್ವಿ ವ್ಯಕ್ತಿಗಳ ಕೆಲವು ಅಭ್ಯಾಸಗಳು ನಿಮ್ಮಲ್ಲಿ ರೂಢಿಸಿಕೊಳ್ಳುವುದು ಯೋಗ್ಯವಾಗಿದೆ ಉದಾಹರಣೆಗೆ ಅತ್ಯಂತ ಕಠಿಣ ಪರಿಶ್ರಮದಿಂದಿರಿ ನೀವು ಸಂಬಳ ಪಡೆಯದಿದ್ದರೂ ಸಹ ನಗುವಿನೊಂದಿಗೆ ಹೆಚ್ಚುವರಿ ಕೆಲಸವನ್ನು ಮಾಡಿ ನಿಮ್ಮ ಗಡಿಯಾರವನ್ನು ನೋಡಬೇಡಿ ಮತ್ತು ನೀವು ಅದನ್ನು ಪೂರ್ಣಗೊಳಿಸುವವರೆಗೆ ಕೆಲಸ ಮಾಡಿ ಮತ್ತು ಆಗ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಮತ್ತು ಆ ರಾತ್ರಿ ನೀವು ತುಂಬಾ ಶಾಂತವಾಗಿ ನಿದ್ರಿಸಬಹುದು ಪ್ರಮುಖ ಗುರಿಯ ಮೇಲೆ ಕೇಂದ್ರೀಕರಿಸಿ ಸಂಪೂರ್ಣವಾಗಿ ತಪ್ಪಿಸಬಹುದಾದ ಯಾವುದನ್ನಾದರೂ ಹೆಚ್ಚು ಸಮಯ ಕಳೆಯಬೇಡಿ ನಿಷ್ಪ್ರಯೋಜಕ ಕೆಲಸವನ್ನು ಅತ್ಯಂತ ಪರಿಪೂರ್ಣವಾಗಿ ಸೂಕ್ಷ್ಮವಾಗಿ ಮಾಡುವುದರಲ್ಲಿ ಅರ್ಥವಿಲ್ಲ ಕೊನೆಯದಾಗಿ ಆದರೆ ಕನಿಷ್ಠವಲ್ಲ ನಾನು ಹೇಳಿದ್ದೇನೆಂದರೆ ನೀವು ನಿಮ್ಮ ಕೆಲಸವನ್ನು ಮಾಡುವಾಗ ನೂರು ಪ್ರತಿಶತ ಏಕಾಗ್ರತೆಯಿಂದಿರಿ ಏಕಾಗ್ರತೆಯ ಶಕ್ತಿಯೆಂದರೆ ನೀವು ಯಾವುದೇ ಕೆಲಸವನ್ನು ಉಳಿದ ಜನರಿಗಿಂತ ಹೆಚ್ಚು ವೇಗವಾಗಿ ಮುಗಿಸಲು ಸಾಧ್ಯವಾಗುತ್ತದೆ ಈಗ ಇದರೊಂದಿಗೆ ನೀವು ಕೆಲವು ಹೊಸ ಅಭ್ಯಾಸಗಳನ್ನು ಉತ್ತಮ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಈಗ ಸಾಫ್ಟ್ ಸ್ಕಿಲ್ಸ್ನ ಇತರ ಪ್ರಮುಖ ಭಾಗವೆಂದರೆ ನಾನು ಹೇಳಿದಂತೆ ಇದನ್ನು ಸಂವಹನ ಕೌಶಲ್ಯಗಳ ವಿಷಯದಲ್ಲಿ ಪರಿಗಣಿಸಲಾಗುತ್ತದೆ ಸಂವಹನ ಎಂದರೇನು ಮತ್ತು ಅದರಲ್ಲಿ ಒಳಗೊಂಡಿರುವ ವಿವಿಧ ಕೌಶಲ್ಯಗಳು ಯಾವುವು ಎಂಬುದನ್ನು ನೋಡೋಣ ನಾವು ಸಂವಹನದ ಬಗ್ಗೆ ಮಾತನಾಡುವ ಕ್ಷಣ ಮೂಲತಃ ನಾವು ಮೌಖಿಕ ಸಂವಹನದ ಬಗ್ಗೆ ಯೋಚಿಸುತ್ತೇವೆ ನಾವು ಪದಗಳನ್ನು ಬಳಸುತ್ತೇವೆ ಮಾತನಾಡುವಾಗ ಅಥವಾ ಬರೆಯುವಾಗ ನಾವು ಇದನ್ನು ಬಳಸುತ್ತೇವೆ ನೀವು ಚಿತ್ರಗಳು ಸನ್ನೆಗಳನ್ನು ಸಂವಹನ ಮಾಡಲು ಬಳಸುವ ಅಮೌಖಿಕ ಸಂವಹನಕ್ಕಾಗಿ ಇನ್ನೂ ಕೆಲವು ಉಪನ್ಯಾಸಗಳನ್ನು ವಿಶೇಷವಾಗಿ ಮೀಸಲಿಡುತ್ತೇನೆ ಪ್ರಸ್ತುತ ಮೌಖಿಕ ಸಂವಹನದ ಮೇಲೆ ಕೇಂದ್ರೀಕರಿಸೋಣ ಪ್ರಸ್ತುತ ನಾವು ಮೌಖಿಕ ಸಂವಹನದ ಮೇಲೆ ಗಮನ ಹರಿಸೋಣ ಆದ್ದರಿಂದ ನಾವು ಮೌಖಿಕ ಸಂವಹನದ ಬಗ್ಗೆ ಮಾತನಾಡುವಾಗ ಮೌಖಿಕ ಸಂವಹನದ ವಿಷಯದಲ್ಲಿ ನಾಲ್ಕು ಸಂಬಂಧಿತ ಕೌಶಲ್ಯಗಳಿವೆ ಅಂದರೆ ಓದುವುದು ಬರೆಯುವುದು ಮಾತನಾಡುವುದು ಮತ್ತು ಆಲಿಸುವುದು ವಾಸ್ತವವಾಗಿ ಅದು ಕೇಳುವಿಕೆಯಿಂದ ಪ್ರಾರಂಭವಾಗಬೇಕು ಮತ್ತು ನಂತರ ಓದುವುದು ಅಥವಾ ಬರೆಯುವುದು ಮತ್ತು ಕೊನೆಯದು ಆದರೆ ಕನಿಷ್ಠವಲ್ಲ ಅದು ಮಾತನಾಡುವುದು ನಾವು ಸಾಮಾನ್ಯವಾಗಿ ಮಾತನಾಡುವುದರೊಂದಿಗೆ ಪ್ರಾರಂಭಿಸುತ್ತೇವೆ ಎಂದು ಭಾವಿಸುತ್ತೇವೆ ಆದರೆ ಅದು ಸರಿಯಾಗಿಲ್ಲ ನಾವು ನಿಜವಾಗಿಯೂ ಕೇಳುವುದರೊಂದಿಗೆ ಪ್ರಾರಂಭಿಸುತ್ತೇವೆ ತಾಯಿಯ ಹೊಟ್ಟೆಯಲ್ಲಿರುವ ಮಗು ಕೂಡ ಮೊದಲು ಮಾತನಾಡಲು ಪ್ರಾರಂಭಿಸುತ್ತದೆ ಎಂದು ನಂಬಲಾಗಿದೆ ಅದು ಹೊರಬರುವ ಮೊದಲು ಆಲಿಸಿ ನಂತರ ನಿಧಾನವಾಗಿ ಮಾತನಾಡಲು ಪ್ರಾರಂಭಿಸುತ್ತದೆ ಆದ್ದರಿಂದ ಆಲಿಸುವಿಕೆಯು ನಮ್ಮ ಸಂವಹನ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ವಿಷಯದಲ್ಲಿ ನಾವು ಆಹ್ವಾನಿಸಲು ಪ್ರಯತ್ನಿಸುವ ಮೊದಲ ಮತ್ತು ಅಗ್ರಗಣ್ಯ ಕೌಶಲ್ಯವಾಗಿದೆ ನೀವು ಅದನ್ನು ನೋಡಿದರೆ ಆಲಿಸುವುದು ಓದುವುದು ಬರೆಯುವುದು ಮಾತನಾಡುವುದು ಅವು ವಿಭಿನ್ನ ಕೌಶಲ್ಯಗಳಾಗಿ ಕಾಣುತ್ತವೆ ಅವೆಲ್ಲವನ್ನೂ ಸಂಯೋಜಿಸಲಾಗಿದೆ ಇವುಗಳನ್ನು ನಾವು ವಿಶೇಷವಾಗಿ ಗ್ರಹಿಕೆ ಕೌಶಲ್ಯಗಳಾಗಿ ಆಲಿಸುವುದು ಮತ್ತು ಓದುವುದನ್ನು ನೋಡಬಹುದು ನಾವು ಅವುಗಳನ್ನು ಗ್ರಹಿಕೆಯ ಕೌಶಲ್ಯಗಳಾಗಿ ಏಕೆ ನೋಡುತ್ತೇವೆ ಏಕೆಂದರೆ ನಾವು ಯಾರನ್ನಾದರೂ ಆಲಿಸಲು ಪ್ರಯತ್ನಿಸಿದಾಗ ಅಥವಾ ನಾವು ಏನನ್ನಾದರೂ ಓದಲು ಪ್ರಯತ್ನಿಸಿದಾಗ ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ನಾವು ಗ್ರಹಿಸಲು ಪ್ರಯತ್ನಿಸುತ್ತೇವೆ ನಾವು ಇತರರಿಂದ ಕೆಲವು ವಿಷಯಗಳನ್ನು ಒಳಗೊಳ್ಳಲು ಪ್ರಯತ್ನಿಸುತ್ತೇವೆ ನಾವು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೇವೆ ನಾವು ಕೇವಲ ನಾವು ನಿಜವಾಗಿಯೂ ಸ್ವೀಕರಿಸುತ್ತಿದ್ದೇವೆ ನಾವು ಇನ್ಪುಟ್ಗಳನ್ನು ಇತರರಿಂದ ಸ್ವೀಕರಿಸುತ್ತಿದ್ದೇವೆ ಕೇಳುವುದು ನಾವು ಇತರರಿಂದ ಕೇಳುತ್ತೇವೆ ಓದುತ್ತೇವೆ ನಾವು ಜೀವನವನ್ನು ಅನುಭವಿಸಿದ ಯಾರೊಬ್ಬರಿಂದ ಓದುತ್ತೇವೆ ಮತ್ತು ನಂತರ ಅವರ ಆಲೋಚನೆಗಳನ್ನು ಹಂಚಿಕೊಳ್ಳುತ್ತೇವೆ ಮತ್ತು ನಂತರ ನಾವು ಅದರ ಬಗ್ಗೆ ಓದುತ್ತೇವೆ ಆದ್ದರಿಂದ ಎರಡೂ ಬದಿಗಳು ಗ್ರಹಿಕೆಯಾಗಿವೆ ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಈಗ ಇನ್ನೊಂದು ಬದಿಯಲ್ಲಿ ಬರೆಯುವುದು ಮತ್ತು ಮಾತನಾಡುವುದು ಅವುಗಳನ್ನು ಉತ್ಪಾದನಾ ಕೌಶಲ್ಯಗಳೆಂದು ಪರಿಗಣಿಸಲಾಗುತ್ತದೆ ಈಗ ಅವರನ್ನು ಉತ್ಪಾದನಾ ಕೌಶಲ್ಯಗಳೆಂದು ಏಕೆ ಪರಿಗಣಿಸಲಾಗುತ್ತದೆ ಏಕೆಂದರೆ ನಾವು ವಾಸ್ತವವಾಗಿ ಉತ್ಪಾದಿಸಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ನೀವು ಮಾತನಾಡುವುದನ್ನು ನೋಡಿದರೆ ನಮ್ಮ ಧ್ವನಿಯನ್ನು ಬಳಸುವ ವಿಷಯದಲ್ಲಿ ನಾವು ಕೆಲವು ಶಬ್ದಗಳನ್ನು ಅಕ್ಷರಶಃ ಉತ್ಪಾದಿಸಲು ಪ್ರಯತ್ನಿಸುತ್ತಿದ್ದೇವೆ ಆದರೆ ನಾವು ಉತ್ಪಾದಿಸಲು ಪ್ರಯತ್ನಿಸುತ್ತಿದ್ದೇವೆ ನಾವು ಕಲ್ಪನೆಗಳನ್ನು ಉತ್ಪಾದಿಸಲು ಪ್ರಯತ್ನಿಸುತ್ತಿದ್ದೇವೆ ನಾವು ಬಿಟ್ಟುಕೊಡಲು ಉತ್ಪಾದಿಸುತ್ತಿದ್ದೇವೆ ನಾವು ಪ್ರಯತ್ನಿಸುತ್ತಿದ್ದೇವೆ ನಮ್ಮ ಆಲೋಚನೆಗಳಿಗೆ ಪದಗಳನ್ನು ಬಳಸಿ ಮತ್ತು ನಂತರ ನಾವು ಜನರ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಆ ಅರ್ಥದಲ್ಲಿ ನಾವು ಏನನ್ನಾದರೂ ರಚಿಸಲು ಪ್ರಯತ್ನಿಸುತ್ತಿದ್ದೇವೆ ಬರವಣಿಗೆಯ ವಿಷಯದಲ್ಲೂ ನಾವು ಇದೇ ರೀತಿ ಮಾಡುತ್ತೇವೆ ಆದ್ದರಿಂದ ಈ ಎಲ್ಲಾ ಕೌಶಲ್ಯಗಳಲ್ಲಿ ಬರವಣಿಗೆಯು ಅತ್ಯಂತ ಪ್ರಭಾವಶಾಲಿಯಾಗಿದೆ ಎಂದು ನಿಮಗೆ ತಿಳಿದಿದೆ ಜನರು ಕೆಲವೊಮ್ಮೆ ಒಂದೇ ಶೀರ್ಷಿಕೆ ಒಂದು ವಾಕ್ಯವನ್ನು ಬರೆದಿದ್ದಾರೆ ಅದು ಜಗತ್ತನ್ನು ಬದಲಾಯಿಸಿದೆ ಜಗತ್ತನ್ನು ಬದಲಿಸಿದ ಕಾದಂಬರಿಗಳು ಪ್ರಬಂಧಗಳು ಸ್ಫೂರ್ತಿದಾಯಕ ಮತ್ತು ನಂತರ ಚಿಂತನೆಗೆ ಪ್ರೇರೇಪಿಸುತ್ತವೆ ಮತ್ತು ನಂತರ ಅನೇಕ ಜನರನ್ನು ಬದಲಾಯಿಸಿವೆ ಈಗ ಮಾತನಾಡುವುದು ಮತ್ತು ಬರೆಯುವುದನ್ನು ಉತ್ಪಾದನಾ ಕೌಶಲ್ಯಗಳೆಂದು ಪರಿಗಣಿಸಲು ಇದೇ ಕಾರಣಗಳಾಗಿವೆ ಈಗ ನಾವು ಆಲಿಸುವ ಅಂಶವನ್ನು ನೋಡೋಣ ಮತ್ತು ನಾನು ಹೇಳಿದಂತೆ ನೆನಪಿನಲ್ಲಿಡಿ ಸಂವಹನ ಕೌಶಲ್ಯಗಳನ್ನು ಸಂಯೋಜಿಸಲಾಗಿದೆ ಹೇಗೆ ಎಂಬುದನ್ನು ವಿವರಿಸುತ್ತೇನೆ ಆಲಿಸುವುದು ಮತ್ತು ಮಾತನಾಡುವುದನ್ನು ನೋಡಿದರೆ ಗುಂಪು ಚರ್ಚೆಗಳು ಮತ್ತು ಉದ್ಯೋಗ ಸಂದರ್ಶನಗಳ ಮೂಲಕ ಗೆಲ್ಲಲು ಆಲಿಸುವುದು ಮತ್ತು ಮಾತನಾಡುವುದು ಎರಡನ್ನೂ ಉನ್ನತ ಕೌಶಲ್ಯವೆಂದು ಪರಿಗಣಿಸಲಾಗುತ್ತದೆ ಅಂದರೆ ನಾವು ಅದನ್ನು ವೃತ್ತಿಪರ ದೃಷ್ಟಿಕೋನದಿಂದ ನೋಡಿದರೆ ಆದರೆ ಆಲಿಸುವುದು ಮತ್ತು ಮಾತನಾಡುವುದು ಉತ್ತಮ ಕೌಶಲ್ಯಗಳಾಗಿದ್ದು ಇದು ವೈಯಕ್ತಿಕ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಸಹ ಅಗತ್ಯವಾಗಿರುತ್ತದೆ ಉತ್ತಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಮತ್ತೆ ನೀವು ಉತ್ತಮ ಕೇಳುಗ ಮತ್ತು ಪರಿಣಾಮಕಾರಿ ಭಾಷಣಕಾರರಾಗಿರಬೇಕು ಈಗ ಸಂವಹನವು ಪರಸ್ಪರ ಹೇಗೆ ಸಂಯೋಜಿಸಲ್ಪಟ್ಟಿದೆ ಎಂಬುದನ್ನು ನೋಡಿ ಎಷ್ಟು ಹೆಚ್ಚು ಓದುತ್ತಾರೋ ಅಷ್ಟು ಹೆಚ್ಚು ತಿಳಿಯುತ್ತದೆ ನೀವು ಅದನ್ನು ನಿಜವಾಗಿ ಅನುಭವಿಸುವ ಮೊದಲೇ ಓದುವ ಮೂಲಕ ಮಾತ್ರ ನೀವು ಜಗತ್ತನ್ನು ತಿಳಿದುಕೊಳ್ಳುತ್ತೀರಿ ಆದ್ದರಿಂದ ನೀವು ಹೆಚ್ಚು ಓದಿದರೆ ನೀವು ನಿಜವಾಗಿಯೂ ಇತರ ಜನರ ಅನುಭವದಿಂದ ಸಂಗ್ರಹಿಸುತ್ತೀರಿ ಮತ್ತು ನಿಮಗೆ ಹೆಚ್ಚು ತಿಳಿಯುತ್ತದೆ ಒಬ್ಬರು ಎಷ್ಟು ಹೆಚ್ಚು ಬರೆಯುತ್ತಾರೋ ಅಷ್ಟು ಹೆಚ್ಚು ಪ್ರತಿಬಿಂಬಿಸುತ್ತಾರೆ ಆದ್ದರಿಂದ ನೀವು ಡೈರಿಯಲ್ಲಿ ನಿಮ್ಮ ಬಗ್ಗೆ ಹೆಚ್ಚು ಬರೆಯಬಹುದು ಪ್ರಬಂಧದ ರೂಪದಲ್ಲಿ ನಿಮ್ಮ ಆಲೋಚನೆಗಳ ಬಗ್ಗೆ ವರದಿಯ ರೂಪದಲ್ಲಿ ಯೋಜನೆಯ ಬಗ್ಗೆ ವರದಿ ಅಥವಾ ಪ್ರಬಂಧದ ರೂಪದಲ್ಲಿ ನಿಮ್ಮ ಪ್ರಬಂಧದ ಬಗ್ಗೆ ನಿಮ್ಮ ಅಂತರಂಗದ ಭಾವನೆಗಳ ಬಗ್ಗೆ ಕವಿತೆಯ ರೂಪದಲ್ಲಿ ಕಾದಂಬರಿಯ ರೂಪದಲ್ಲಿ ನಿಮ್ಮ ಅನುಭವದ ಬಗ್ಗೆ ಅಥವಾ ಆಸಕ್ತಿದಾಯಕ ಸಣ್ಣ ಕಥೆಯ ರೂಪದಲ್ಲಿ ಬಹಳ ಸಂಕ್ಷಿಪ್ತ ಅನುಭವ ಬಗ್ಗೆ ಆದ್ದರಿಂದ ಒಬ್ಬರು ಹೆಚ್ಚು ಬರೆಯುತ್ತಾರೆ ಹೆಚ್ಚು ಪ್ರತಿಬಿಂಬಿಸುತ್ತಾರೆ ಮತ್ತು ಬರೆಯುವುದು ಸ್ವಯಂ ಆವಿಷ್ಕಾರದ ಪ್ರಕ್ರಿಯೆಯಾಗಿದೆ ನೀವು ನಿಜವಾಗಿಯೂ ಅನ್ವೇಷಿಸುತ್ತೀರಿ ಪ್ರತಿ ಬಾರಿ ನೀವು ಏನನ್ನಾದರೂ ಬರೆಯುವಾಗ ನಿಮ್ಮ ಬಗ್ಗೆ ಅಗತ್ಯವಾಗಿ ಅಲ್ಲ ಆದರೆ ನೀವು ಬರೆಯುವ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಾಗ ನಿಮ್ಮ ಬಗ್ಗೆ ನಿಮಗೆ ತಿಳಿದಿದೆ ತದನಂತರ ನೀವು ನೆನಪಿಸಿಕೊಂಡರೆ ನಾನು ಈ ಸಂಪೂರ್ಣ ಉಪನ್ಯಾಸಗಳ ಆರಂಭದಲ್ಲಿ ಹೇಳುತ್ತಿದ್ದೆ ನಿಮ್ಮನ್ನು ತಿಳಿದುಕೊಳ್ಳುವುದು ನಿಮಗೆ ಸ್ವಯಂ ಅರಿವು ನೀಡುವ ಮೊದಲ ಪ್ರಮುಖ ಗುಣವಾಗಿದೆ ಹಾಗಾಗಿ ಆ ರೀತಿಯ ಸ್ವಯಂ ಅರಿವು ಮೂಡಿಸಲು ಬರವಣಿಗೆ ಸಹಕಾರಿಯಾಗಿದೆ ಮತ್ತು ನಂತರ ಒಬ್ಬರು ಹೆಚ್ಚು ಕೇಳುತ್ತಾರೆ ಒಬ್ಬರು ಹೆಚ್ಚು ಕಲಿಯುತ್ತಾರೆ ಇದು ಆಲಿಸುವ ಮೂಲಕ ನೀವು ಇತರರಿಂದ ಕಲಿಯುತ್ತೀರಿ ಒಬ್ಬರು ಹೆಚ್ಚು ಕೇಳಿದರೆ ಒಬ್ಬರು ಹೆಚ್ಚು ಮಾತನಾಡಿದರೆ ಒಬ್ಬರು ಹೆಚ್ಚು ಸಂವಹನ ನಡೆಸಿದರೆ ಮತ್ತು ನೀವು ಹೆಚ್ಚು ಸಂವಹನ ನಡೆಸಿದರೆ ಹೆಚ್ಚು ಯಶಸ್ವಿಯಾಗಬಹುದು ಆಲಿಸುವುದನ್ನು ಈ ರೀತಿ ನೋಡಿ ಕೇಳುವಿಕೆಯು ಸಂವಹನದ ಅವಿಭಾಜ್ಯ ಅಂಗವಾಗಿದೆ ಎಂದು ಅರ್ಥಮಾಡಿಕೊಳ್ಳಲು ನಾನು ಪ್ರಯತ್ನಿಸುತ್ತಿದ್ದೇನೆ ಆದರೂ ಅದನ್ನು ನಿರ್ಲಕ್ಷಿಸಲಾಗಿದೆ ಪರಿಣಾಮಕಾರಿ ಸಂವಹನಕಾರರಾಗಲು ನೀವು ಮಾತನಾಡಿದರೆ ಮತ್ತು ನಂತರ ನೀವು ಏನನ್ನಾದರೂ ಬರೆದರೆ ಸಾಕು ಎಂದು ಜನರು ಸಾಮಾನ್ಯವಾಗಿ ಭಾವಿಸುತ್ತಾರೆ ಮತ್ತು ಹೆಚ್ಚಿನ ಬಾರಿ ಅವರು ಈ ಆಲಿಸುವಿಕೆಯನ್ನು ಕಳೆದುಕೊಳ್ಳುತ್ತಾರೆ ಏಕೆಂದರೆ ಇದು ಸಂವಹನದ ಒಂದು ರೀತಿಯ ನಿಷ್ಕ್ರಿಯ ರೂಪ ಎಂದು ಜನರು ಭಾವಿಸುತ್ತಾರೆ ಆಲಿಸುವುದು ಮತ್ತು ಕೆಲವೊಮ್ಮೆ ಜನರು ಓದುವ ಬಗ್ಗೆ ಯೋಚಿಸುತ್ತಾರೆ ಆದ್ದರಿಂದ ಇವು ಸಂವಹನದ ನಿಷ್ಕ್ರಿಯ ರೂಪ ಎಂದು ಅವರು ಭಾವಿಸುತ್ತಾರೆ ಮತ್ತು ನಂತರ ಹೆಚ್ಚು ಮುಖ್ಯವಾಗಿ ಅವರು ತಮ್ಮ ಆಲೋಚನೆಗಳನ್ನು ಮಾತನಾಡುವ ರೂಪದಲ್ಲಿ ವ್ಯಕ್ತಪಡಿಸಲು ಪ್ರಯತ್ನಿಸಿದಾಗ ಅದು ಸಕ್ರಿಯವಾಗುತ್ತಿದೆ ಎಂದು ಅವರು ಭಾವಿಸುತ್ತಾರೆ ಈಗ ಆಲಿಸುವುದು ಅದು ಸಂವಹನದ ಅವಿಭಾಜ್ಯ ಅಂಗವಾಗಿದೆ ಎಂದು ನೀವು ಅರ್ಥಮಾಡಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಆದರೂ ಅದನ್ನು ಹೆಚ್ಚು ನಿರ್ಲಕ್ಷಿಸಲಾಗಿದೆ ಏಕೆಂದರೆ ಕೇಳುವ ಮೂಲಕ ಮಾತ್ರ ನೀವು ಉತ್ತಮ ಮಾನವ ಸಂಬಂಧಗಳನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗುತ್ತದೆ ಮತ್ತು ಸಂವಹನವು ಮಾನವ ಸಂಬಂಧಗಳೊಂದಿಗೆ ಕೈಜೋಡಿಸುತ್ತದೆ ಆದ್ದರಿಂದ ಸಕಾರಾತ್ಮಕ ಸಂಬಂಧಗಳು ಸಂವಹನದ ಮಟ್ಟ ಮತ್ತು ತೀವ್ರತೆಯ ಮೇಲೆ ಮಾತ್ರ ಬೆಳೆಯಬಹುದು ಸಂಬಂಧವು ಎಷ್ಟು ತೀವ್ರವಾಗಿರುತ್ತದೆಯೋ ಅಷ್ಟು ಆಳವಾದ ಸಂವಹನವು ಬೆಳೆಯುತ್ತದೆ ಸಂವಹನದ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳನ್ನು ನೋಡೋಣ ಸಂವಹನದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಯಾವುವು ಮೊದಲು ಜನರು ಮಾತನಾಡುವುದು ಮಾತ್ರ ಸಂವಹನ ಎಂದು ಭಾವಿಸುತ್ತಾರೆ ಯಾರಾದರೂ ಚೆನ್ನಾಗಿ ಮಾತನಾಡುತ್ತಿದ್ದರೆ ಅವನು ಅಥವಾ ಅವಳು ಉತ್ತಮ ಸಂವಹನಕಾರ ಎಂದು ಅವರು ಭಾವಿಸುತ್ತಾರೆ ಮತ್ತು ಅದರೊಂದಿಗೆ ಅವರು ಉತ್ತಮ ಮಾತನಾಡುವುದು ಉತ್ತಮ ಸಂವಹನ ಎಂದು ಅವರು ಭಾವಿಸುತ್ತಾರೆ ಅದು ಚೆನ್ನಾಗಿ ಮಾತನಾಡುವುದು ಸಿಹಿಯಾಗಿ ಮಾತನಾಡುವುದು ಇದು ಉತ್ತಮ ಸಂವಹನ ಎಂದು ಅವರು ಭಾವಿಸುತ್ತಾರೆ ಮಾತನಾಡುವ ಜನರು ಶಾಂತ ಮತ್ತು ಮೂಕ ಜನರಿಗಿಂತ ಉತ್ತಮವಾಗಿ ಸಂವಹನ ನಡೆಸುತ್ತಾರೆ ಎಂಬ ತಪ್ಪು ಸಂವಹನವನ್ನು ಹೊಂದಿರುವ ಇತರರು ಇದ್ದಾರೆ ಇದು ಮತ್ತೊಮ್ಮೆ ಸಂಪೂರ್ಣ ತಪ್ಪು ಸಂವಹನವಾಗಿದೆ ಏಕೆಂದರೆ ಬಹಳ ಒಳ್ಳೆಯ ಮಾತುಕತೆಗಳು ಮೌನ ವ್ಯಕ್ತಿ ನಿಜವಾಗಿ ಗೆಲ್ಲುತ್ತಾನೆ ಮತ್ತು ಅದು ಶಾಂತವಾಗಿ ಮತ್ತು ಮೌನವಾಗಿ ಉಳಿಯುವ ಸಾಮರ್ಥ್ಯವಾಗಿದೆ ಇತರ ವ್ಯಕ್ತಿಯು ಹೆಚ್ಚು ಮಾತನಾಡುವ ಮತ್ತು ವ್ಯಕ್ತಿಯು ಪೂರ್ಣಗೊಳಿಸುವವರಿಗೆ ನಿರೀಕ್ಷಿಸಿ ಮತ್ತು ನಂತರ ನೀವು ಪರಿಣಾಮಕಾರಿಯಾಗಿ ಸಂವಹನ ಮಾಡಬಹುದು ಆದ್ದರಿಂದ ಸಾಮಾನ್ಯ ಮೂಕ ಜನರಿಗಿಂತ ಮಾತನಾಡುವ ಜನರು ಉತ್ತಮವಾಗಿ ಸಂವಹನ ನಡೆಸುತ್ತಾರೆ ಎಂಬುದು ತಪ್ಪು ಕಲ್ಪನೆ ಆಗ ಜನರು ಒಳ್ಳೆಯ ಭಾಷಣಕಾರರಾಗಲು ನೀವು ಕೇಳುಗರಾಗಿರಬೇಕಾಗಿಲ್ಲ ಎಂದು ಭಾವಿಸುತ್ತಾರೆ ಆದ್ದರಿಂದ ನೀವು ಮಾತನಾಡುವುದನ್ನು ಅಭ್ಯಾಸ ಮಾಡಿದರೆ ಸಾಕು ನಿಮ್ಮ ಶಬ್ದಕೋಶವನ್ನು ನೀವು ಅಭಿವೃದ್ಧಿಪಡಿಸಿಕೊಳ್ಳುತ್ತೀರಿ ನಿಮ್ಮ ಭಾಷಾ ಕೌಶಲ್ಯವನ್ನು ನೀವು ಅಭಿವೃದ್ಧಿಪಡಿಸಿಕೊಳ್ಳುತ್ತೀರಿ ಆದರೆ ನೀವು ಕೇಳುಗರಾಗಿರಬೇಕಾಗಿಲ್ಲ ಎಂದು ಅವರು ಭಾವಿಸುತ್ತಾರೆ ಆದರೆ ನಾನು ಸೂಚಿಸಲು ಪ್ರಯತ್ನಿಸುತ್ತಿರುವಂತೆ ನೀವು ಇತರರ ಮಾತನ್ನು ಕೇಳದೆ ನೀವು ಉತ್ತಮ ಭಾಷಣಕಾರರಾಗಲು ಸಾಧ್ಯವಿಲ್ಲ ಕೇಳುವ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳನ್ನು ಸಹ ನೀವು ಅರ್ಥಮಾಡಿಕೊಳ್ಳಬೇಕು ಬುದ್ಧಿವಂತರು ಮಾತ್ರ ಕೇಳಿಸಿಕೊಳ್ಳಬಹುದು ಎಂದು ಜನರು ಭಾವಿಸುತ್ತಾರೆ ಆದ್ದರಿಂದ ವಿದ್ಯಾವಂತರಲ್ಲದ ಜನರು ಅವರು ಕೇಳಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವರು ಭಾವಿಸುತ್ತಾರೆ ಅದು ಸರಿಯಲ್ಲ ಏಕೆಂದರೆ ಸಕ್ರಿಯ ಆಲಿಸುವಿಕೆಯು ಬೆಳೆಸಿದ ನಡವಳಿಕೆಯಾಗಿದೆ ಆದ್ದರಿಂದ ನೀವು ನಿಜವಾಗಿಯೂ ಕೇಳಿಸಿಕೊಳ್ಳುವ ವಿಷಯದಲ್ಲಿ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಬಹುದು ಮತ್ತು ನಂತರ ಪರಿಣಾಮಕಾರಿ ಕೇಳುಗರಾಗಬಹುದು ಜನರು ಕೇಳುವ ಬಗ್ಗೆ ಹೊಂದಿರುವ ಇತರ ತಪ್ಪು ಕಲ್ಪನೆಯೆಂದರೆ ಅವರು ಮಾತನಾಡುವುದನ್ನು ಕೇಳುವುದರೊಂದಿಗೆ ಹೋಲಿಸುತ್ತಾರೆ ಮತ್ತು ನಂತರ ಕೇಳುವುದಕ್ಕಿಂತ ಮಾತನಾಡುವುದು ಹೆಚ್ಚು ಮುಖ್ಯವಾದ ಚಟುವಟಿಕೆ ಎಂದು ಅವರು ಭಾವಿಸುತ್ತಾರೆ ಈಗ ನಿಜವಾದ ಸತ್ಯವೆಂದರೆ ಮಾತನಾಡುವುದು ಮತ್ತು ಕೇಳುವುದು ಎರಡೂ ಪರಿಣಾಮಕಾರಿ ಸಂವಹನದಲ್ಲಿ ಸಮಾನವಾಗಿ ಮುಖ್ಯವಾಗಿದೆ ನಂತರ ಇತರ ತಪ್ಪು ಕಲ್ಪನೆಯೆಂದರೆ ಮಾತನಾಡುವುದು ಶಕ್ತಿಯನ್ನು ಬಳಸುತ್ತದೆ ಮತ್ತು ಕೇಳಿಸಿಕೊಳ್ಳುವುದಲ್ಲ ನೀವು ಮಾತನಾಡುವಾಗ ನೀವು ಹೆಚ್ಚು ಶಕ್ತಿಯನ್ನು ವ್ಯಯಿಸುತ್ತೀರಿ ಆದರೆ ಕೇಳುವಾಗ ಅಲ್ಲ ಎಂಬುದು ಮತ್ತೊಂದು ಸ್ಥೂಲವಾದ ತಪ್ಪು ಕಲ್ಪನೆಯಾಗಿದೆ ಆದರೆ ಸಕ್ರಿಯ ಕೇಳುಗರು ಸ್ಪೀಕರ್ ಅಥವಾ ಜಾಗರ್ನಷ್ಟು ಶಕ್ತಿಯನ್ನು ವ್ಯಯಿಸುತ್ತಾರೆ ಅನೇಕ ವಿದೇಶಿ ವಿಶ್ವವಿದ್ಯಾನಿಲಯಗಳಲ್ಲಿ ಸಂಶೋಧನೆ ಮಾಡಲಾಗಿದೆ ಮತ್ತು ನಂತರ ಅವರು ಸಕ್ರಿಯ ಕೇಳುಗರಿಂದ ಎಷ್ಟು ಶಕ್ತಿಯನ್ನು ಬಳಸುತ್ತಾರೆ ಎಂಬುದನ್ನು ಕಂಡುಹಿಡಿಯಲು ಪ್ರಯತ್ನಿಸಿದ್ದಾರೆ ಆದ್ದರಿಂದ ನಾನು ಮುಂದಿನ ಉಪನ್ಯಾಸದಲ್ಲಿ ಸಕ್ರಿಯ ಕೇಳುಗರ ಬಗ್ಗೆ ಮಾತನಾಡುತ್ತೇನೆ ಆದರೆ ಇದೀಗ ನೀವು ಸಕ್ರಿಯ ಕೇಳುಗ ಅತ್ಯಂತ ಪರಿಣಾಮಕಾರಿ ಕೇಳುಗ ಎಂದು ಅರ್ಥಮಾಡಿಕೊಂಡಿದ್ದೀರಿ ಮತ್ತು ಅವನು ಅಥವಾ ಅವಳು ಆಲಿಸುವ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಾಗ ತನ್ನ ಮೆದುಳನ್ನು ಬಳಸಿ ಮತ್ತು ಆಲೋಚನೆಯನ್ನು ಪೂರ್ಣಗೊಳಿಸುತ್ತಾನೆ ಈಗ ಸಕ್ರಿಯ ಕೇಳುಗರು ಸ್ಪೀಕರ್ನಂತೆ ಅಥವಾ ಜಾಗರ್ನಂತೆ ಹೆಚ್ಚು ಶಕ್ತಿಯನ್ನು ವ್ಯಯಿಸುತ್ತಾರೆ ಆದ್ದರಿಂದ ಅವರು ಜಾಗರ್ ಮತ್ತು ಸಕ್ರಿಯ ಕೇಳುಗರೊಂದಿಗೆ ಹೋಲಿಸಿದಾಗ ಅವರು ಶಕ್ತಿಯನ್ನು ಹೆಚ್ಚು ಕಡಿಮೆ ಅದೇ ರೀತಿಯಲ್ಲಿ ಬಳಸಲು ಸಮರ್ಥರಾಗಿದ್ದಾರೆ ಎಂದು ಅವರು ಕಂಡುಕೊಂಡರು ಇತರ ತಪ್ಪು ಕಲ್ಪನೆಯೆಂದರೆ ಆಲಿಸುವಿಕೆಯು ಸುಪ್ತಾವಸ್ಥೆಯ ಪ್ರಕ್ರಿಯೆಯಾಗಿದೆ ಆದರೆ ವಾಸ್ತವವಾಗಿ ಆಲಿಸುವಿಕೆಯು ಸಕ್ರಿಯ ಮಾನಸಿಕ ಪ್ರಕ್ರಿಯೆಯಾಗಿದೆ ಕೇಳುವಿಕೆಯು ಅನೈಚ್ಛಿಕ ಕ್ರಿಯೆಯಾಗಿದೆ ಆದ್ದರಿಂದ ಮುಂಬರುವ ಸ್ಲೈಡ್ನಲ್ಲಿ ನಾನು ಈ ಎರಡರ ಬಗ್ಗೆ ಚರ್ಚಿಸುತ್ತೇನೆ ಭಾಷಣಕಾರರು ತಮ್ಮ ಪ್ರೇಕ್ಷಕರನ್ನು 100 ಪ್ರತಿಶತ ಕೇಳುವಂತೆ ಮಾಡಬಹುದು ಇದು ಮತ್ತೊಂದು ಸ್ಥೂಲವಾದ ತಪ್ಪು ಕಲ್ಪನೆಯಾಗಿದೆ ಏಕೆಂದರೆ ಪ್ರೇಕ್ಷಕರು ಸ್ವತಃ ಸ್ಪೀಕರ್ ಅನ್ನು ಕೇಳಲು ಬಯಸದ ಹೊರತು ಸ್ಪೀಕರ್ಗಳು ತಮ್ಮ ಪ್ರೇಕ್ಷಕರನ್ನು ನಿಜವಾಗಿಯೂ ಕೇಳುವಂತೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಜನರು ನಿಮ್ಮ ಮಾತನ್ನು ಕೇಳಲು ನೀವು ಒತ್ತಾಯಿಸಲು ಸಾಧ್ಯವಿಲ್ಲ ನಿಮ್ಮ ಸಂವಹನ ಕೌಶಲ್ಯದಲ್ಲಿ ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಅವರು ನಿಜವಾಗಿಯೂ ಗಮನ ಹರಿಸಲು ಬಯಸದಿದ್ದರೆ ನೀವು ಹೇಳುವುದರಲ್ಲಿ ಏನಾದರೂ ಮುಖ್ಯವಾದುದು ಇದೆ ಎಂದು ಅವರು ಭಾವಿಸದ ಹೊರತು ಆದ್ದರಿಂದ ನೀವು ಅವರನ್ನು ಸ್ವಂತವಾಗಿ ಕೇಳುವಂತೆ ಮಾಡಲು ಸಾಧ್ಯವಿಲ್ಲ ಬಹುಶಃ ನೀವು ಆಸಕ್ತಿಯನ್ನು ಸೃಷ್ಟಿಸಬೇಕಾಗಬಹುದು ಮತ್ತು ಅದು ವಿಭಿನ್ನ ವಿಷಯವಾಗಿದೆ ಆದರೆ ನೀವು ಅವರನ್ನು ಕೇಳುವಂತೆ ಮಾಡಲು ಸಾಧ್ಯವಿಲ್ಲ ಕೇಳುವಿಕೆಯ ಬಗ್ಗೆ ಏನು ಅದು ಕೇಳುವಂತೆಯೇ ಇದೆಯೇ ಮತ್ತೆ ಅನೇಕ ಜನರು ಆಲಿಸುವುದು ಮತ್ತು ಕೇಳುವುದು ಒಂದೇ ಎಂದು ಭಾವಿಸುತ್ತಾರೆ ಈಗ ಇದು ತಪ್ಪು ಗ್ರಹಿಕೆಯಾಗಿದೆ ಏಕೆಂದರೆ ಕೇಳುವುದು ಆಲಿಸುವುದಕ್ಕಿಂತ ಬಹಳ ಭಿನ್ನವಾಗಿದೆ ಕೇಳುವಿಕೆ ನೀವು ಅದನ್ನು ನೋಡಿದರೆ ಮೂಲಭೂತವಾಗಿ ದೈಹಿಕ ಚಟುವಟಿಕೆಯಾಗಿದೆ ಆದರೆ ಆಲಿಸುವುದು ಮಾನಸಿಕ ಚಟುವಟಿಕೆಯಾಗಿದೆ ಉದಾಹರಣೆಗೆ ಕೇಳುವುದು ನಿಮ್ಮ ಕಿವಿಯ ಮೇಲೆ ನಿಮ್ಮ ಕಿವಿಗೆ ಬೀಳುವ ಶಬ್ದಗಳು ನಿಮ್ಮ ಇಯರ್ ಡ್ರಮ್ಗಳನ್ನು ಸ್ಪರ್ಶಿಸುತ್ತವೆ ಆದ್ದರಿಂದ ಎಲ್ಲಾ ರೀತಿಯ ಧ್ವನಿ ಸೂಕ್ಷ್ಮತೆಯನ್ನು ಉಂಟುಮಾಡುತ್ತದೆ ಆದ್ದರಿಂದ ನೀವು ಟ್ರಾಫಿಕ್ನಲ್ಲಿರುವಾಗ ನೀವು ಹಾರ್ನ್ ಶಬ್ದವನ್ನು ಕೇಳುತ್ತೀರಿ ನೀವು ಮಲಗಿರುವಾಗಲೂ ಸಹ ನೀವು ಕೇಳಲು ಸಾಧ್ಯವಾಗುತ್ತದೆ ಫ್ಯಾನ್ ಧ್ವನಿಯನ್ನು ಕೇಳುತ್ತೀರಿ ನೀವು ಫ್ಯಾನ್ ಶಬ್ದವನ್ನು ಕೇಳುತ್ತೀರಿ ಮತ್ತು ನಂತರ ನೀವು ನಿದ್ರಿಸುವುದನ್ನು ಮುಂದುವರಿಸುತ್ತೀರಿ ನೀವು ಪಕ್ಷಿಗಳು ಮಾಡುವ ಶಬ್ದವನ್ನು ಪಕ್ಷಿಗಳ ಕಿಲಕಿಲಿಸುವಿಕೆಯನ್ನು ಸಹ ಕೇಳುತ್ತೀರಿ ಆದರೆ ನಂತರ ನೀವು ಬೇರೆ ಏನನ್ನಾದರೂ ಮಾಡಬಹುದು ಆದ್ದರಿಂದ ಈ ಎಲ್ಲಾ ಕೇಳುವಿಕೆಯು ನಿಮ್ಮ ಕಾರನ್ನು ಚಾಲನೆ ಮಾಡುವುದು ಅಥವಾ ಮಲಗುವುದು ಮುಂತಾದ ಯಾವುದೇ ಚಟುವಟಿಕೆಯ ಮೇಲೆ ಪರಿಣಾಮ ಬೀರುವುದಿಲ್ಲ ಆದ್ದರಿಂದ ಇದು ನಿಮ್ಮ ಮೇಲೆ ಹೆಚ್ಚು ಪರಿಣಾಮ ಬೀರುವುದಿಲ್ಲ ಈ ಶಬ್ದಗಳು ನಿಮ್ಮ ಕಿವಿಗೆ ಬೀಳುತ್ತಿರುವಾಗಲೂ ನಿಮ್ಮ ಮೆದುಳಿಗೆ ಏನು ಬೇಕಾದರೂ ಮಾಡಲು ನೀವು ಬಿಡಬಹುದು ಆದರೆ ಈ ಕಡೆ ಇದು ಕೇವಲ ಶ್ರವಣವನ್ನು ಒಳಗೊಂಡಿಲ್ಲ ಆದರೆ ಇದು ಶ್ರವಣವನ್ನು ಒಳಗೊಂಡಿರುತ್ತದೆ ಮತ್ತು ಕೇಳುವುದಕ್ಕಿಂತ ಹೆಚ್ಚಿನದನ್ನು ಒಳಗೊಂಡಿರುತ್ತದೆ ಮತ್ತು ಕೇಳುವುದಕ್ಕಿಂತ ಹೆಚ್ಚಾಗಿ ಇದು ಗ್ರಹಿಕೆಯನ್ನು ಒಳಗೊಂಡಿರುತ್ತದೆ ಅಂದರೆ ಕಲ್ಪನೆಗಳ ಗ್ರಹಿಕೆ ಬರುತ್ತಿರುವ ಅಮೌಖಿಕ ಸೂಚನೆಗಳ ಗ್ರಹಿಕೆ ಆಯ್ಕೆ ಆದ್ದರಿಂದ ಫಿಲ್ಟರಿಂಗ್ ನಡೆಯುತ್ತಿದೆ ನೀವು ನೀಡುತ್ತಿರುವ ಎಲ್ಲಾ ವಿಚಾರಗಳನ್ನು ನಾನು ಸ್ವೀಕರಿಸುತ್ತಿದ್ದೇನೆ ಆದರೆ ಇದು ಮುಖ್ಯ ಎಂದು ನಾನು ಯೋಚಿಸುತ್ತಿದ್ದೇನೆ ಮತ್ತು ನಂತರ ನಾನು ಕೆಲವು ವಿಚಾರಗಳನ್ನು ಗಮನಿಸುತ್ತೇನೆ ಆದ್ದರಿಂದ ನಾನು ಸಹ ಆಯ್ಕೆ ಮಾಡುತ್ತಿದ್ದೇನೆ ನಾನು ಎಲ್ಲವನ್ನೂ ಕೇಳುತ್ತಿಲ್ಲ ಉದಾಹರಣೆಗೆ ನಾನು ರೈಲ್ವೇ ನಿಲ್ದಾಣದಲ್ಲಿದ್ದರೆ ಮತ್ತು ನಂತರ ನಾನು ಮಾಡಿದ ಎಲ್ಲಾ ಪ್ರಕಟಣೆಗಳನ್ನು ಕೇಳುತ್ತಿದ್ದರೆ ಅವುಗಳಲ್ಲಿ ಹೆಚ್ಚಿನದನ್ನು ನಾನು ಕೇಳಿಸಿಕೊಳ್ಳುತ್ತೇನೆ ಆದರೆ ನಾನು ಆ ಒಂದು ಮಾಹಿತಿಯನ್ನು ಕೇಳಿಸಿಕೊಳ್ಳುತ್ತೇನೆ ಅಂದರೆ ನನ್ನ ರೈಲಿನ ಬಗ್ಗೆ ಆ ನಿರ್ದಿಷ್ಟ ವೇದಿಕೆಯಿಂದ ಹೋಗುತ್ತಿದೆ ಆ ನಿರ್ದಿಷ್ಟ ಸಮಯದಲ್ಲಿ ಆದ್ದರಿಂದ ನಾನು ಸಹ ಆಯ್ಕೆ ಮಾಡುತ್ತೇನೆ ನಂತರ ನಾನು ಸಂಘಟಿಸುತ್ತೇನೆ ಆದ್ದರಿಂದ ನಿರ್ದಿಷ್ಟವಾಗಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ನೀವು ತರಗತಿಯ ಉಪನ್ಯಾಸಗಳಿಗೆ ಅಥವಾ ಸಾಮಾನ್ಯ ಉಪನ್ಯಾಸಗಳಿಗೆ ಯಾರಾದರೂ ಹಾಜರಾದಾಗ ನೀವು ಮಾಹಿತಿಯನ್ನು ಸ್ವೀಕರಿಸಲು ಪ್ರಯತ್ನಿಸುತ್ತೀರಿ ಮತ್ತು ಅದರ ನಂತರ ನೀವು ಮುಖ್ಯವಾದುದನ್ನು ಆಯ್ಕೆಮಾಡಿ ಮತ್ತು ನಂತರ ನೀವು ಸಂಘಟಿಸುತ್ತೀರಿ ನಂತರ ನೀವು ಸಂಯೋಜಿಸುತ್ತೀರಿ ಆದ್ದರಿಂದ ನೀವು ಸಂಪರ್ಕಿಸುತ್ತೀರಿ ನೀವು ಸಂಘಟಿಸುವ ಆಲೋಚನೆಗಳನ್ನು ಸಂಯೋಜಿಸುತ್ತೀರಿ ತದನಂತರ ಅರ್ಥೈಸುತ್ತೀರಿ ನೀವು ಅರ್ಥೈಸಲು ಪ್ರಯತ್ನಿಸುತ್ತೀರಿ ಮತ್ತು ನಂತರ ಅರ್ಥವನ್ನು ಪಡೆಯಲು ಪ್ರಯತ್ನಿಸುತ್ತೀರಿ ಅಷ್ಟೇ ಅಲ್ಲ ನೀವು ಮೌಲ್ಯಮಾಪನ ಮಾಡಲು ಪ್ರಯತ್ನಿಸುತ್ತೀರಿ ವ್ಯಕ್ತಿಯು ನಿಜವಾಗಿಯೂ ಅರ್ಥಮಾಡಿಕೊಂಡಿದ್ದಾನೆಯೇ ನಿಜವಾಗಿಯೂ ನಿಮಗೆ ಸತ್ಯವನ್ನು ಹೇಳುತ್ತಿದ್ದಾನೆಯೇ ಅಥವಾ ನಿಜವಾಗಿಯೂ ನಿಮಗೆ ಕೆಲವು ನೈಜ ಪ್ರಭಾವಶಾಲಿ ವಿಚಾರಗಳನ್ನು ನೀಡುತ್ತಿದ್ದಾನೆಯೇ ಅಥವಾ ಅದು ಹಾಗಲ್ಲ ಎಂಬುದನ್ನು ನೋಡಲು ನೀವು ಪ್ರಯತ್ನಿಸುತ್ತೀರಿ ತದನಂತರ ನೀವು ಸಹ ಪ್ರತಿಕ್ರಿಯಿಸಬಹುದು ನೀವು ಉಪನ್ಯಾಸದಲ್ಲಿದ್ದರೆ ನಿಮಗೆ ಕೆಲವು ವಿಷಯಗಳ ಬಗ್ಗೆ ಖಚಿತವಿಲ್ಲದಿದ್ದರೆ ನೀವು ಸ್ಪಷ್ಟೀಕರಣವನ್ನು ಕೇಳಬಹುದು ನೀವು ಇನ್ನೂ ಕೆಲವು ವಿಷಯಗಳ ಬಗ್ಗೆ ಖಚಿತವಾಗಿರುತ್ತೀರಿ ಆದರೆ ಅದು ಈ ದಿಕ್ಕಿನಲ್ಲಿ ಸಾಗುತ್ತಿದೆಯೇ ಎಂದು ನೀವು ನಿಮ್ಮ ಮನಸ್ಸಿನಲ್ಲಿ ನೀವು ಯೋಚಿಸಿದ ರೀತಿಯಲ್ಲಿ ತಿಳಿದುಕೊಳ್ಳಲು ಬಯಸುತ್ತೀರಿ ಆದ್ದರಿಂದ ಮತ್ತೆ ನೀವು ಪ್ರತಿಕ್ರಿಯಿಸಲು ಪ್ರಯತ್ನಿಸುತ್ತೀರಿ ಈಗ ನೀವು ನಿಜವಾಗಿ ಆಲಿಸುತ್ತಿರುವಾಗ ಅನೇಕ ಮಾನಸಿಕ ಚಟುವಟಿಕೆಗಳು ಒಳಗೊಂಡಿರುತ್ತವೆ ಈಗ ನೀವು ನಿಜವಾಗಿಯೂ ಉತ್ತಮ ಕೇಳುಗರಾಗಲು ಬಯಸಿದರೆ ನೀವು ತೆಗೆದುಕೊಳ್ಳಬೇಕಾದ ಮೊದಲ ಹೆಜ್ಜೆ ಯಾವುದು ಉತ್ತಮ ಕೇಳುಗನಾಗುವ ಮೊದಲ ಹೆಜ್ಜೆ ನಿಮ್ಮ ಮನಸ್ಸನ್ನು ಮುಕ್ತವಾಗಿರಿಸಿಕೊಳ್ಳುವುದಾಗಿದೆ ಆದ್ದರಿಂದ ಮನಸ್ಸು ಮುಕ್ತವಾಗಿರಬೇಕು ರಾಬರ್ಟ್ ಶುಲ್ಲರ್ ತಮ್ಮ ಪುಸ್ತಕವೊಂದರಲ್ಲಿ ಹೀಗೆ ಹೇಳುತ್ತಾರೆ ಮನಸ್ಸು ಒಂದು ಧುಮುಕುಕೊಡೆಯಂತಿದೆ ಅದು ತೆರೆದಾಗ ಮಾತ್ರ ಅದು ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಇದು ಧುಮುಕುಕೊಡೆಯಂತಿದೆ ಅದು ತೆರೆದಾಗ ಮಾತ್ರ ಕಾರ್ಯನಿರ್ವಹಿಸುತ್ತದೆ ನೀವು ನಿಮ್ಮ ಮನಸ್ಸನ್ನು ಮುಚ್ಚಿಟ್ಟುಕೊಂಡರೆ ಅದು ನಿಷ್ಕ್ರಿಯವಾಗುತ್ತದೆ ಅದು ಕೆಲಸ ಮಾಡುವುದಿಲ್ಲ ಈಗ ನಿಮ್ಮ ಮನಸ್ಸನ್ನು ಏಕೆ ತೆರೆದಿಡಬೇಕು ಎಂಬುದಕ್ಕೆ ನಾನು ವಿವರಣಾತ್ಮಕ ಉದಾಹರಣೆಯೊಂದನ್ನು ನೀಡುತ್ತೇನೆ ತದನಂತರ ಈ ಉಪನ್ಯಾಸದಿಂದ ನೀವು ಆಲಿಸುವ ಕುರಿತು ಕಲಿಯಬೇಕಾದ ಅಂತಿಮ ಪಾಠದೊಂದಿಗೆ ನಾನು ಮುಕ್ತಾಯಗೊಳಿಸುತ್ತೇನೆ ಈ ಸಣ್ಣ ಘಟನೆಯನ್ನು ನೋಡಿ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗೆ ಈ ಕೆಳಗಿನವುಗಳಿಗೆ ಅವರ ಪ್ರತಿಕ್ರಿಯೆಗಾಗಿ ವೈದ್ಯಕೀಯ ಇತಿಹಾಸ ವಿಭಾಗದ ಶ್ರೀ ಆಗ್ನ್ಯೂ ಅವರು ಕೇಳಿದರು ಆದ್ದರಿಂದ ಅವರು ಒಂದು ರೀತಿಯ ಪರಿಸ್ಥಿತಿಯನ್ನು ನೀಡಿ ಮತ್ತು ವಿದ್ಯಾರ್ಥಿಗಳು ಪ್ರತಿಕ್ರಿಯಿಸಬೇಕೆಂದು ಹೇಳಿದರು ಆದ್ದರಿಂದ ಈ ರೀತಿಯ ಪರಿಸ್ಥಿತಿ ತಂದೆಗೆ ಸಿಫಿಲಿಸ್ ತಾಯಿಗೆ ಕ್ಷಯರೋಗವಿದೆ ಅವರಿಗೆ ನಾಲ್ಕು ಮಕ್ಕಳಿದ್ದರು ಮೊದಲನೆಯವರು ಕುರುಡರು ಎರಡನೆಯವರು ತೀರಿಕೊಂಡರು ಮೂರನೆಯವರು ಕಿವುಡರು ಮತ್ತು ಮೂಕರಾಗಿದ್ದರು ನಾಲ್ಕನೇಯವರಿಗೆ ಕ್ಷಯರೋಗ ಇತ್ತು ತಾಯಿ ತನ್ನ ಐದನೇ ಮಗುವಿಗೆ ಗರ್ಭಿಣಿಯಾಗಿದ್ದಾರೆ ಪೋಷಕರು ಗರ್ಭಪಾತ ಮಾಡಿಸಿಕೊಳ್ಳಲು ಸಿದ್ಧರಿದ್ದಾರೆ ನಿರ್ಧಾರವನ್ನು ನೀವೇ ತೆಗೆದುಕೊಳ್ಳಬೇಕು ಆದ್ದರಿಂದ ನೀವು ಕೇಳಿದಾಗ ನಿಮಗೆ ದೀರ್ಘಕಾಲದ ಕಾಯಿಲೆ ಇರುವಂತಹ ಪ್ರಕರಣವನ್ನು ನೀಡಲಾಗುತ್ತದೆ ಮತ್ತು ನಂತರ ದೀರ್ಘಕಾಲದ ಮರಣವಿದೆ ಈಗ ಇದು ಐದನೇ ಮಗು ಮತ್ತು ನಂತರ ಪೋಷಕರಿಗೆ ನಿರ್ಧಾರ ತೆಗೆದುಕೊಳ್ಳುವ ಆಯ್ಕೆಯನ್ನು ನಿಮಗೆ ನೀಡಲಾಗಿದೆ ನಿಸ್ಸಂಶಯವಾಗಿ ನಿಮ್ಮಲ್ಲಿ ಹೆಚ್ಚಿನವರು ಯೋಚಿಸಿರುವಂತೆ ಮತ್ತು ನಂತರ ನೀವು ಪ್ರತಿಕ್ರಿಯಿಸಿದ ರೀತಿಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಗರ್ಭಪಾತದ ಪರವಾಗಿ ಮತ ಚಲಾಯಿಸಿದರು ಏಕೆಂದರೆ ಇತರ ಮಕ್ಕಳು ಬೆಳೆಯುವ ದೀರ್ಘಕಾಲದ ಪರಿಸ್ಥಿತಿಗಳಿಂದಾಗಿ ಮಗು ಖಂಡಿತವಾಗಿಯೂ ಬದುಕುಳಿಯುವುದಿಲ್ಲ ಎಂದು ಅವರು ಭಾವಿಸಿದರು ಮತ್ತು ನಂತರ ಅವರು ಸತ್ತರು ಆದರೆ ಶ್ರೀ ಆಗ್ನ್ಯೂಸ್ ಕಾಮೆಂಟ್ ಮಾಡಿದ್ದಾರೆ ಅವರು ಹೇಳಿದರು ಅಭಿನಂದನೆಗಳು ನೀವು ಈಗಷ್ಟೇ ಬೀಥೋವನ್ನನ್ನು ಕೊಂದಿದ್ದೀರಿ ಬೀಥೋವನ್ ಕಿವುಡ ಸಂಗೀತ ಸಂಯೋಜಕ ಮತ್ತು ಅವರು ಎಂಟು ವರ್ಷ ವಯಸ್ಸಿನವನಾಗಿದ್ದಾಗ ಪಿಯಾನೋ ವಾದಕನಾಗಿ ತನ್ನ ಮೊದಲ ಸಾರ್ವಜನಿಕ ಪ್ರದರ್ಶನವನ್ನು ನೀಡಿದ ಬಾಲ ಪ್ರಾಡಿಜಿ ಹಾಗಾದರೆ ಪೋಷಕರು ಈ ಮಗುವನ್ನು ಗರ್ಭಪಾತ ಮಾಡಲು ನಿರ್ಧರಿಸಿದ್ದರೆ ಏನಾಗುತ್ತಿತ್ತು ಜಗತ್ತು ಒಬ್ಬ ಸಂಗೀತ ಪ್ರತಿಭೆಯನ್ನು ಕಳೆದುಕೊಂಡಿರುತ್ತಿತ್ತು ಆದ್ದರಿಂದ ನೀವು ಪೂರ್ವಗ್ರಹವಿಲ್ಲದೆ ಕೇಳಲು ಕಲಿಯಬೇಕು ಎಂಬುದು ಇದರ ಪಾಠವಾಗಿದೆ ಮನಸ್ಸನ್ನು ತೆರೆದಿಟ್ಟುಕೊಳ್ಳಿ ಯಾವುದೇ ಪೂರ್ವಗ್ರಹವಿಲ್ಲದೆ ಆಲಿಸಿ ಪೂರ್ವಾಗ್ರಹ ಎಂದರೆ ಯಾವುದೇ ರೀತಿಯ ಪೂರ್ವಕಲ್ಪಿತ ಆಲೋಚನೆಗಳು ಕೆಲವು ವಿಷಯಗಳು ಕಂಡುಬರುವ ವಿಧಾನಗಳಿಂದಾಗಿ ಯಾರಾದರೂ ಸರಿ ತಪ್ಪು ಎಂಬ ಪೂರ್ವಗ್ರಹದ ಕಲ್ಪನೆಯನ್ನು ನೀವು ರೂಪಿಸುವ ಯಾವುದೇ ರೀತಿಯ ಪೂರ್ವಾಗ್ರಹ ತದನಂತರ ನೀವು ನಿರ್ಧರಿಸುವ ವ್ಯಕ್ತಿಯೊಂದಿಗೆ ಸಂವಹನವನ್ನು ನಿಜವಾಗಿ ಅನುಭವಿಸುವ ಮೊದಲು ಅಥವಾ ನೀವು ವ್ಯಕ್ತಿಯ ಪಾತ್ರ ಅಥವಾ ನಡವಳಿಕೆ ಅಥವಾ ಕ್ರಿಯೆಯ ಬಗ್ಗೆ ನಿರ್ಣಯಿಸುವಿರಿ ಮತ್ತು ಉತ್ತಮ ಸಂವಹನಕಾರರಾಗುವ ವಿಷಯದಲ್ಲಿ ಇದು ತುಂಬಾ ಕೆಟ್ಟದಾಗಿದೆ ಆದ್ದರಿಂದ ಇದರ ಕೊನೆಯಲ್ಲಿ ಇದನ್ನು ನೆನಪಿನಲ್ಲಿಡಿ ಪೂರ್ವಗ್ರಹವಿಲ್ಲದೆ ಆಲಿಸಿ ನಿಮ್ಮ ಅಭಿಪ್ರಾಯವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿ ಮನಸ್ಸು ತೆರೆದಿಟ್ಟುಕೊಳ್ಳಿ ಮತ್ತು ಮುಂದಿನ ಉಪನ್ಯಾಸದಲ್ಲಿ ನೀವು ಹೇಗೆ ಪರಿಣಾಮಕಾರಿ ಕೇಳುಗ ಅಥವಾ ಸಕ್ರಿಯ ಕೇಳುಗನಾಗಬಹುದು ಎಂಬ ಸಲಹೆಗಳನ್ನು ನೀಡುವುದನ್ನು ಮುಂದುವರಿಸುತ್ತೇನೆ ಇದರೊಂದಿಗೆ ನಾನು ಈ ವಾರದ ಈ ಮೊದಲ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇನೆ ಧನ್ಯವಾದಗಳು ಮತ್ತು ನಂತರ ನಾನು ನಿಮಗೆ ಒಳ್ಳೆಯ ದಿನವನ್ನು ಬಯಸುತ್ತೇನೆ

ಈ ವಿಡಿಯೋ ನೋಡಿದ ನಿಮಗೆ ಧನ್ಯವಾದಗಳು